ಇಂಜಿನಿಯರಿಂಗ್ ಗಣಿತ 2 ಕುರಿತು ಉಪನ್ಯಾಸಗಳಿಗೆ ಸ್ವಾಗತ ಮತ್ತು ಇದು ಕೌಚಿ ಇಂಟಿಗ್ರಲ್ ಫಾರ್ಮುಲಾ ಕುರಿತು ಉಪನ್ಯಾಸ ಸಂಖ್ಯೆ 16 ಆಗಿದೆ ಆದ್ದರಿಂದ ಇಂದು ನಾವು ಕೌಚಿ ಇಂಟಿಗ್ರಲ್ ಫಾರ್ಮುಲಾವನ್ನು ನೋಡುವ ಸರಳವಾಗಿ ಮತ್ತು ಸಂಪರ್ಕಿತ ಡೊಮೇನ್ಗಳನ್ನು ಗುಣಿಸಿ ನಂತರ ವಿಶ್ಲೇಷಣಾತ್ಮಕ ಕಾರ್ಯಗಳಡರ್ವೆಟಿವ್ ನ್ನು ಇನ್ಟೆಗ್ರಲ್ ಪದಗಳಲ್ಲಿ ಕಂಡುಹಿಡಿಯುವ ನಾವು ವಿಶ್ಲೇಷಣಾತ್ಮಕ ಕಾರ್ಯಗಳಡರ್ವೆಟಿವ್ ನ್ನು ಕಂಡುಹಿಡಿಯುವುದನ್ನು ನಾವು ನೋಡುತ್ತೇವೆ ತದನಂತರ ಕೌಚಿ ಇಂಟಿಗ್ರೇಲ್ ಫಾರ್ಮುಲಾ ಸಹಾಯದಿಂದ ಸಂಕೀರ್ಣ ಲೈನ್ ಇಂಟಿಗ್ರಾಲ್ಗಳ ಮೌಲ್ಯಮಾಪನ ಮಾಡುವ ಆದ್ದರಿಂದ ಕೊನೆಯ ಉಪನ್ಯಾಸವದಲ್ಲಿ ನಾವು ಕೌಚಿ ಇಂಟಿಗ್ರೇಲ್ ತಿಯರಮ್ ಬಗ್ಗೆ ನೋಡಿದ್ದೇವೆ ಅದು f ಸರಳವಾಗಿ ಸಂಪರ್ಕಿತ ಡೊಮೇನ್ D ನಲ್ಲಿ ವಿಶ್ಲೇಷಣಾತ್ಮಕವಾಗಿದ್ದರೆ ಪ್ರತಿ ಸರಳ ಕ್ಲೋಸ್ ಕರ್ವ್ C ಡೊಮೈನ್ D ಯಲ್ಲಿರುತ್ತದೆ ಆದ್ದರಿಂದ ಅದು ಕೌಚಿ ಇಂಟಿಗ್ರೇಲ್ ತಿಯರಮ್ಆಗಿತ್ತು ಮತ್ತು ಕಾಂಪ್ಲೆಕ್ಸ್ ಲೈನ್ ಇನ್ಟೆಗ್ರಲ್ಸ್ ಮೌಲ್ಯಮಾಪನಕ್ಕಾಗಿ ಈ ಪ್ರಮೇಯವನ್ನು ಆಧರಿಸಿ ನಾವು ಹಲವಾರು ಉದಾಹರಣೆಗಳನ್ನು ಅಥವಾ ಅಪ್ಲಿಕೇಶನ್ಗಳನ್ನು ನೋಡಿದ್ದೇವೆ ಮೊದಲು ಈ ಕೌಚಿ ಇಂಟಿಗ್ರೇಲ್ ತಿಯರಮ್ನಲ್ಲಿ ಈ ಕೌಚಿ ಇಂಟಿಗ್ರೇಲ್ ತಿಯರಮ್ ನ ಹಿಮ್ಮುಖ ಅಥವಾ ವ್ಯತಿರಿಕ್ತ ಎಂಬ ಪ್ರಮೇಯವಿದೆ ಕೇವಲ ಉಲ್ಲೇಖಿಸಲು ನಾವು ವಿವರವಾಗಿ ನೋಡುವುದಿಲ್ಲ ಬದಲಾಗಿ ನಾವು ನೇರವಾಗಿ ಕೌಚಿ ಇಂಟಿಗ್ರೇಲ್ ಫಾರ್ಮುಲಾ ನೋಡುವ ಆದ್ದರಿಂದ ಈ ಮೊರೆರಾ ಪ್ರಮೇಯದ ಪ್ರಕಾರ f ಅನ್ನು ಸರಳವಾಗಿ ಸಂಪರ್ಕಿತ ಡೊಮೇನ್ Dನಲ್ಲಿ ನಿರಂತರವಾಗಿರುತ್ತದೆ ಆದ್ದರಿಂದ ನಾವು ವಿಶ್ಲೇಷಣೆಯ ಬಗ್ಗೆ ಮಾತನಾಡುತ್ತಿಲ್ಲ ಈಗ ಇಲ್ಲಿ ಕೌಚಿ ಇಂಟಿಗ್ರೇಲ್ ತಿಯರಮ್ನಲ್ಲಿ ಅದು f ಅನಾಲಿಟಿಕಲ್ ಆಗಿದ್ದಂತೆ Cfzdz0 ಇದೆ ಈಗ Cfzdz0 ಆಗಿದ್ದರೆ ಮತ್ತು f ಸರಳವಾಗಿ ಸಂಪರ್ಕಿತ ಡೊಮೇನ್ D ಯಲ್ಲಿ ನಿರಂತರವಾಗಿರುತ್ತದೆ ಎಂಬ ಊಹೆಯನ್ನು ಹೊಂದಿದ್ದೇವೆ ಮತ್ತು D ನಲ್ಲಿ ಪ್ರತಿ ಮುಚ್ಚಿದ ಹಾದಿ C ಗೆ Cfzdz0 ಎಂದು ಗಮನಿಸಿದರೆ f ವಿಶ್ಲೇಷಣಾತ್ಮಕವಾಗಿರುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ಇದು ಈ ಕೌಚಿ ಪ್ರಮೇಯದ ವ್ಯತಿರಿಕ್ತವಾಗಿದೆ ಏಕೆಂದರೆ ಈಗ ಇಂಟೆಗ್ರಲ್ನಿಂದ D ಯಲ್ಲಿ f ವಿಶ್ಲೇಷಣಾತ್ಮಕವಾಗಿದೆ ಆದರೆ ಕೌಚಿ ಪ್ರಮೇಯದಲ್ಲಿ ಈ f ವಿಶ್ಲೇಷಣಾತ್ಮಕ ವಾಗಿದ್ದಾರೆ ಸರಳವಾದ ಮುಚ್ಚಿದ ಮಾರ್ಗ C ಯಲ್ಲಿ Cfzdz0 ಆಗುತ್ತದೆ ಹಾಗಾಗಿ ಕೌಚಿ ಪ್ರಮೇಯದ ವ್ಯತಿರಿಕ್ತ ಇದೆಯೆಂದು ಉಲ್ಲೇಖಿಸುವುದಾಗಿದೆ ಈಗ ಕೌಚಿ ಸಮಗ್ರ ಸೂತ್ರದ ಬಗ್ಗೆ ನೋಡುವ ಈ ಸೂತ್ರವು f ಸರಳವಾಗಿ ಸಂಪರ್ಕಿತ ಡೊಮೇನ್ Dನಲ್ಲಿ ವಿಶ್ಲೇಷಣಾತ್ಮಕವಾಗಿದೆ ಯಾವುದೇ ಬಿಂದು z0 ಗೆ Dಯಲ್ಲಿ ಮತ್ತು ಯಾವುದೇ ಸರಳವಾದ ಕ್ಲೋಸ್ಡ್ ಪಾತ್ C ಆಗ ಪಾಯಿಂಟ್ z0 ಅನ್ನು D ನಲ್ಲಿ ತೆಗೆದುಕೊಳ್ಳುತ್ತೇವೆ ನಾವು Cfz z0dz2πif ಫಲಿತಾಂಶವನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಇಲ್ಲಿ ಹೆಚ್ಚಿನ ಪದ ಇದು ಇಲ್ಲಿ ಇಲ್ಲದ್ದಿದಲ್ಲಿ ನಂತರ Cfzdz0 ಆಗುತ್ತದೆ ಆದರೆ ನಮ್ಮಲ್ಲಿ ಈಗ fz z0 ಇದೆ ಆದ್ದರಿಂದ ಇಂಟಿಗ್ರೇಂಟ್ ಈಗ ಇಲ್ಲಿ fz z0 ಆಗಿದೆ ಈ ಡೊಮೇನ್ನಲ್ಲಿ ಇದು ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಏಕೆಂದರೆ ಈ ಕರ್ವ್ C ನಿಂದ ಸುತ್ತುವರಿದಿರುವ ಡೊಮೇನ್ನಲ್ಲಿ z0 ಪಾಯಿಂಟ್ ಇದೆ ಆದ್ದರಿಂದ ನೈಸರ್ಗಿಕವಾಗಿ ಈ ಇಂಟಿಗ್ರೇಂಟ್ ವಿಶ್ಲೇಷಣಾತ್ಮಕವಲ್ಲ ಮತ್ತು ಇದು 0 ಗೆ ಸಮನಾಗಿರುವುದಿಲ್ಲ ಇಂದಿನ ಕೇಸ್ ನಲ್ಲಿ ಇಂಟಿಗ್ರಾಂಟ್ ವಿಶ್ಲೇಷಣೆಯಾಗಿತ್ತು ಆದರೆ ಇಲ್ಲಿ ಇಂಟಿಗ್ರಾಂಟ್ ವಿಶ್ಲೇಷಣಾತ್ಮಕವಾಗಿಲ್ಲ ಯಾಕೆಂದರೆ z z0 ಪದದಿಂದಾಗಿ ಇದರ ಇನ್ಟೆಗ್ರಲ್ 2πif ಇದನ್ನು ನಾವು ಕೌಚಿ ಇನ್ಟೆಗ್ರಲ್ ಸೂತ್ರ ಎಂದು ಕರೆಯುತ್ತೇವೆ ಆದ್ದರಿಂದ ಅಂತಹ ಇನ್ಟೆಗ್ರಲ್ ಮೌಲ್ಯಮಾಪನಕ್ಕಾಗಿ ಇದು ವಿವಿಧ ಅಪ್ಲಿಕೇಶನ್ಗಳನ್ನು ಹೊಂದಿದೆ ಉದಾಹರಣೆಗೆ ಇನ್ಟೆಗ್ರಂಟ್ ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಆದ್ದರಿಂದ ನಾವು ಈ ಸೂತ್ರವನ್ನು ಕೆಲವೊಮ್ಮೆ ಈ ರೂಪದಲ್ಲಿ 2πif ಎಂದು ಬರೆಯುತ್ತೇವೆ ನಾವು ಇದನ್ನು ಬಲಬದಿಗೆ ಬರೆದಾಗ fz012πiCfz z0dz ಆಗುತ್ತದೆ ಆದ್ದರಿಂದ ಇದರ ತ್ವರಿತ ಪುರಾವೆ ನೋಡುವುದಾದರೆ Cfz z0dz ಇನ್ಟೆಗ್ರಲ್ ಅನ್ನು ಪರಿಗಣಿಸಬಹುದು ನಂತರ fಸೇರಿಸಿ ಮತ್ತು ಈ f ಅನ್ನು ಕಳೆಯಿರಿ ಆದ್ದರಿಂದ ನಾವು ಮತ್ತೆ ಈ Cfz0fz fz z0dz ನೊಂದಿಗೆ ಇದ್ದೇವೆ ಮತ್ತು ನಂತರ ಮೊದಲ ಪದವನ್ನು fz0C1z z0dz ಎಂದು ಬರೆಯಬಹುದು ಮತ್ತು ಎರಡನೆಯದನ್ನು Cfz fz z0dz ಎಂದು ಬರೆಯಬಹುದು ಆದ್ದರಿಂದ ನಾವು ಈ ಇನ್ಟೆಗ್ರಲ್ ನ್ನು 2 ಭಾಗಗಳಾಗಿಸಬಹುದು ಮತ್ತು ಫಲಿತಾಂಶವು ನಮಗೆ ಈಗಾಗಲೇ ತಿಳಿದಿದೆ ಈ C1z z0dz ನ ಫಲಿತಾಂಶವು 2πi ಆಗಿರುವುದನ್ನು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ್ದೇವೆ ಆದ್ದರಿಂದ ನಾವು ಈಗಾಗಲೇ ಮೊದಲ ಇನ್ಟೆಗ್ರಲ್ನ್ನು ಮೌಲ್ಯಮಾಪನ ಮಾಡಿದ್ದೇವೆ ಅದು 2πif ಆಗಿದೆ ನಾವು ಈಗ Cfz fz z0dz ಅನ್ನು ಮೌಲ್ಯಮಾಪನ ಮಾಡುತ್ತೇವೆ ನಾವು ಇಲ್ಲಿ z0 ಸ್ಥಿತಿಯನ್ನು ಪರಿಗಣಿಸಿ ಇಂಟೆಗ್ರಲ್ಇನ್ಟೆಗ್ರಲ್ ಮಾಡಬೇಕಿದೆ ನಾವು ತ್ರಿಜ್ಯದ ವೃತ್ತವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ρ δ ಆಗಿದೆ f ವಿಶ್ಲೇಷಣಾತ್ಮಕವಾಗಿದೆ ಮತ್ತು ಆದ್ದರಿಂದ ಇದು ನಿರಂತರವಾಗಿದೆ ಮತ್ತು ಈ f ನಿರಂತರವಾಗಿರುವುದರಿಂದ ಇದನ್ನು ನೀಡಲಾಗಿದೆ ಆದ್ದರಿಂದ ನಾವು ನಿರಂತರತೆಯ ಈ ವ್ಯಾಖ್ಯಾನವನ್ನು ಸಂಕೀರ್ಣ ಮೌಲ್ಯದ ಕಾರ್ಯಕ್ಕಾಗಿ ಬಳಸಬಹುದು ಕೊಟ್ಟಿರುವ ಗೆ ಯಾವಾಗಲೂ ನ್ನು ಕಂಡುಹಿಡಿಯಬಹುದು ಅಂದರೆ ಯಾವುದೇ z ಗೆ fz fz0ϵ ಇಲ್ಲಿ ಅದು z z0δ ಆಗಿದೆ ಆದ್ದರಿಂದ ಮತ್ತು ಇದು ನಿರಂತರತೆಯcontinuity ವ್ಯಾಖ್ಯಾನದಿಂದ f ನಿರಂತರವಾಗಿದೆ ಆದುದರಿಂದ ಯಾವುದೇ ಕೊಟ್ಟಿರುವ ಗೆ ವನ್ನು ಕಂಡುಹಿಡಿಯಬೇಕು ಹೇಗೆಂದರೆ z0 ಬಿಂದುವನ್ನು ತ್ರಿಜ್ಯ ವಿರುವ ವೃತ್ತಕ್ಕೆ ಸುತ್ತುವರಿಯುತ್ತವೆ ಮತ್ತು ρ δ ಆಗಿದೆ ಆದ್ದರಿಂದ ಕೊಟ್ಟಿರುವ ಗೆ ನಾವು ವನ್ನು ρδ ಇರುವಂತೆ ಆಯ್ಕೆ ಮಾಡಬಹುದು ಮತ್ತು ತ್ರಿಜ್ಯದ ವೃತ್ತದ ಮೂಲಕ ನಾವು z0 ಅನ್ನು ಸುತ್ತುವರಿಯಬಹುದು ಆದ್ದರಿಂದ ಈಗ ವಿರೂಪತೆಯ ತತ್ವವನ್ನು ಬಳಸಿ ಕೇವಲ C ಯ ಇನ್ಟೆಗ್ರಲ್ ಅನ್ನು ತೆಗೆದುಕೊಳ್ಳುವ ಬದಲು ನಾವು ಅದನ್ನು ಬೇರೆ ಯಾವುದೇ ವಕ್ರರೇಖೆಯ ಮೇಲೂ ಮಾಡಿದರೆ ಮೌಲ್ಯವು ಒಂದೇ ಆಗಿರುತ್ತದೆ ಇದನ್ನು ಮೊದಲು ಕಲಿತ್ತಿದ್ದೇವೆ ಆದ್ದರಿಂದ ಆ ಇನ್ಟೆಗ್ರಲ್ ವಿರೂಪ ತತ್ವವು Cfz fz z0dz Kfz fz z0dzಆಗಿರುತ್ತದೆ ಅದನ್ನು ನಾವು ಈಗಾಗಲೇ ಕಲಿತಿದ್ದೇವೆ ಅಲ್ಲಿ ಒಂದು ಕರ್ವ್ ಮಾಡಿ ಅದನ್ನು ಸರಳವಾಗಿ ಸಂಪರ್ಕಿತ ಡೊಮೇನ್ ಎಂದು ಪರಿಗಣಿಸಿದ್ದೇವೆ ಅಲ್ಲಿ ಫಂಕ್ಷನ್ ಇಂಟಿಗ್ರೆಂಟ್ ವಿಶ್ಲೇಷಣಾತ್ಮಕವಾಗಿದೆ ಮತ್ತು ನಮ್ಗೆ ದೊರೆತ ಉತ್ತರ ಈ ಕ್ಲೋಸ್ಡ್ ಕರ್ವ್ C ಮೇಲೆ ಇಂಟಿಗ್ರಾಲ್ ಎಂದು ಹೇಳುತ್ತದೆ ಈ ಇಂಟಿಗ್ರಾಲ್ನ ಮೌಲ್ಯವು ಈ ಡೊಮೇನ್ನ ಒಳಗೆ ನಾವು ತೆಗೆದುಕೊಳ್ಳಬಹುದಾದ ಯಾವುದೇ ಇತರ ಮಾರ್ಗಕ್ಕೆ ಸಮನಾಗಿರುತ್ತದೆ ಮತ್ತು ಮೌಲ್ಯವು ಸಮನಾಗಿರುತ್ತದೆ ಇದನ್ನು ಈಗಾಗಲೇ ಚರ್ಚಿಸಲಾಗಿದೆ ಆದ್ದರಿಂದ ಈ 2 ಇನ್ಟೆಗ್ರಲ್ ಸಮನಾಗಿದೆ ಎಂದು ನಾವು ಈಗ ಇಲ್ಲಿ ಗಮನಿಸಿದ್ದೇವೆ ಇದು ಸರಳವಾದ ಇನ್ಟೆಗ್ರಲ್ ಏಕೆಂದರೆ K ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಅಲ್ಲಿ ವೃತ್ತವಾಗಿದೆ ಆದ್ದರಿಂದ ತ್ರಿಜ್ಯದ K ವೃತ್ತವಾಗಿದೆ ಮತ್ತು ρδ ತೆಗೆದುಕೊಂಡಿದ್ದೇವೆ ಈಗ ನಾವು fz fz z0ρ ಈ ಅಸಮಾನತೆಯನ್ನು ಬಳಸುತ್ತೇವೆ ಆದ್ದರಿಂದ ಈ ವೃತ್ತ K ನಲ್ಲಿ z z0ρ ಆದ್ದರಿಂದ z z0 ಅನ್ನು ಬದಲಿಸಲಾಗುತ್ತದೆ ಮತ್ತು ನಂತರ f ನ ನಿರಂತರತೆಯಿಂದ ಬದಲಾಯಿಸಲಾಗುತ್ತದೆ ನಾವು ಈಗಾಗಲೇ fz fz0ϵ ಸಂಬಂಧವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಈ ಅಸಮಾನತೆಯನ್ನು ಹೊಂದಿರುವುದರಿಂದ ಈ ಇನ್ಟೆಗ್ರಂಟ್ ನ್ನು ಇನ್ಟೆಗ್ರಲ್ ಮೂಲಕ ಬಂಧಿಸಬಹುದು ಮತ್ತು ಈಗ ಇದನ್ನು ಈಗಾಗಲೇ ಚರ್ಚಿಸಲಾಗಿದೆ ಇದು ಮತ್ತು ಇದು ಬೌಂಡರಿಯಲ್ಲಿದೆ ಆದ್ದರಿಂದ ಅದನ್ನು ಬದಲಾಯಿಸಬಹುದು ಮತ್ತು ಮೇಲಿನದನ್ನು ನಾವು ಈಗ ಗೆ ಸೀಮಿತಗೊಳಿಸಿದ್ದೇವೆ ಆದ್ದರಿಂದ ಈ ಪರಿಧಿಯಲ್ಲಿ M L ಅಸಮಾನತೆಯನ್ನು ಬಳಸುತ್ತೇವೆ ಇದನ್ನು ಹಿಂದಿನ ಉಪನ್ಯಾಸಗಳಲ್ಲಿ ಚರ್ಚಿಸಲಾಗಿದೆ ಆದ್ದರಿಂದ ಈ ಇನ್ಟೆಗ್ರಲ್ Cfzdz ಸಂಪೂರ್ಣ ಮೌಲ್ಯವನ್ನು ML ನಿಂದ ಸೀಮಿತವಾಗಿದೆ L ವಕ್ರರೇಖೆಯ ಉದ್ದ ಮತ್ತು M ಈ ಇಂಟಿಗ್ರೇಂಟ್ಗಾಗಿ ಮೇಲಿನ ಬಿಂದುವನ್ನು ಹೊಂದಿದೆ ಆದ್ದರಿಂ ದ ನಾವು ಈಗಾಗಲೇ ಇಂಟಿಗ್ರೇಂಟ್ಗಾಗಿ ಮೇಲ್ಭಾಗವನ್ನು ಹೊಂದಿದ್ದೇವೆ ಇದರರ್ಥ ಈ ಇನ್ಟೆಗ್ರಾಂಟ್ ಸೀಮಿತವಾಗಿದೆ ಮತ್ತು ನಂತರ 2πρ ಅಲ್ಲಿ ಈ ವೃತ್ತ K ಯ ಸುತ್ತಳತೆ ಆದ್ದರಿಂದ 2 ಮತ್ತು ತ್ರಿಜ್ಯವಾಗಿದೆ ಆದ್ದರಿಂದ ವಕ್ರರೇಖೆಯ ಚಾಪ ಉದ್ದ 2πρ ಸರಳಗೊಳಿಸಿದಾಗ 2πϵ ಆಗುತ್ತದೆ ಆದ್ದರಿಂದ ಈಗ ಪಾಯಿಂಟ್ ಈ ಇನ್ಟೆಗ್ರಲ್ ಮೌಲ್ಯವಾಗಿದೆ ಈ ಇನ್ಟೆಗ್ರಲ್ ಸಂಪೂರ್ಣ ಮೌಲ್ಯವನ್ನು 2πϵ ನಿಂದ ನಿರ್ಬಂಧಿಸಲಾಗಿದೆ ಮತ್ತು ಅನಿಯಂತ್ರಿತವಾಗಿದೆ ಎಂದು ನಾವು ಗಮನಿಸಬೇಕು ಆದ್ದರಿಂದ f ನ ನಿರಂತರತೆಯಿಂದ ಯಾವುದೇ ಸಣ್ಣ ಬೆಲೆಗೆ ಈ ಇನ್ಟೆಗ್ರಲ್ ಮೌಲ್ಯವು 0 ಆಗಿರುತ್ತದೆ ಏಕೆಂದರೆ ಈ ಇನ್ಟೆಗ್ರಲ್ ಮೌಲ್ಯವು 2πϵ ನಿಂದ ಸೀಮಿತವಾಗಿರುತ್ತದೆ ಮತ್ತು ಅನಿಯಂತ್ರಿತವಾಗಿದೆ ಆಯ್ಕೆ ಮಾಡಬಹುದು ಇದರ ಅರ್ಥವೇನೆಂದರೆ ಇನ್ಟೆಗ್ರಲ್ಮೌಲ್ಯವು 0 ಆಗಿರಬೇಕು ಮತ್ತು 2πϵ ಗಿಂತ ಕಡಿಮೆಯಿರಬಾರದು ಮತ್ತು ಅನಿಯಂತ್ರಿತ ಸಂಖ್ಯೆಯಾಗಿದೆ ಇನ್ಟೆಗ್ರಲ್ ನ ವಿಘಟನೆಯಿಂದ ಮೊದಲ ಭಾಗವು 2πif ಎರಡನೆಯದು 0 ಆಗಿದೆ ಈ ಫಲಿತಾಂಶವು ಕೌಚಿ ಇನ್ಟೆಗ್ರಲ್ ತಿಯರಮ್ನಿಂದ ಅದರ ಬೆಲೆಯು 2πif ಗೆ ಸಮಾನವಾಗಿರುತ್ತದೆ ಮಲ್ಟಿಪ್ ಕನೆಕ್ಟೆಡ್ ಡೊಮೇನ್ಗಾಗಿ ಒಂದು ವಿಸ್ತರಣೆಯಿದೆ ಏಕೆಂದರೆ ಇಲ್ಲಿಯವರೆಗೆ ಫಲಿತಾಂಶವು ಸರಳವಾಗಿ ಸಂಪರ್ಕಿತ ಡೊಮೇನ್ಗೆ ಮಾನ್ಯವಾಗಿದೆ ಎಂದು ನಾವು ನೋಡಿದ್ದೇವೆ ಈಗ ನಾವು ಈಗ ಮಲ್ಟಿಪ್ ಕನೆಕ್ಟೆಡ್ ಡೊಮೇನ್ ಹೊಂದಿದ್ದರೆ ಇಲ್ಲಿ ಹೊರಗಿನ ಕರ್ವ್ ಅನ್ನು ಅಪ್ರದಕ್ಷಿಣವಾಗಿ ಮತ್ತು ಒಳಭಾಗವನ್ನು ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡಿದ್ದಾರೆ ಆದ್ದರಿಂದ ಆ ಪರಿಸ್ಥಿತಿಯಲ್ಲಿ ಫಲಿತಾಂಶಗಳು fz012πiC1fz z0dz12πiC2fz z0dz ಆಗಿದೆ ನಾವು ಅಲ್ಲಿ ಇಂತಹ ಅನೇಕ ಕರ್ವ್ ಗಳಲ್ಲಿ ರಂಧ್ರಗಳನ್ನು ಹೊಂದಬಹುದು ಉದಾಹರಣೆಗೆ C1 C2 C3 C4 ಆದ್ದರಿಂದ ಅಂತಹ ಅನೇಕ ಒಳಗಿನ ವೃತ್ತಗಳನ್ನು ಹೊಂದಬಹುದು ಮತ್ತು ಪ್ರದಕ್ಷಿಣಾಕಾರ ದಿಕ್ಕನ್ನು ಹೊಂದಿರಬೇಕು ಈ ಎಲ್ಲಾ ಕರ್ವ್ ಇಂಟಿಗ್ರಾಲ್ಗಳ ಮೊತ್ತವಾಗಿದೆ ಆದ್ದರಿಂದ ಹೊರಗಿನ ಇಂಟಿಗ್ರಾಲ್ ಆಂಟಿಕ್ಲಾಕ್ವೈಸ್ ದಿಕ್ಕಿನಲ್ಲಿರಬೇಕು ಮತ್ತು ನಂತರ ಒಳಭಾಗವು ಪ್ರದಕ್ಷಿಣಾಕಾರದಲ್ಲಿದ್ದರೆ ಈ ಇಂಟಿಗ್ರಾಲ್ಗಳನ್ನು ಕೂಡಿಸಬಹುದು ಮತ್ತು ಮೌಲ್ಯವು f ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಅಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡರೆ ಏನಾಗುತ್ತದೆ ಗಮನಿಸಬೇಕಾಗಿದೆ ನಾವು C2 ಅನ್ನು ಅಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡರೆ ಈ ಪ್ಲಸ್ ಚಿಹ್ನೆಯು ಮೈನಸ್ ಚಿಹ್ನೆಯಾಗುತ್ತದೆ ಮತ್ತು fz012πiC1fz z0dz 12πiC2fz z0dz ಸಿಗುತ್ತದೆ ಆದ್ದರಿಂದ ಅದು ಸಹ ಸಾಧ್ಯವಿದೆ ನಾವು ಪ್ರದಕ್ಷಿಣಾಕಾರ ದಿಕ್ಕನ್ನು ತೆಗೆದುಕೊಳ್ಳುತ್ತಿದ್ದರೆ ಈ ಎರಡನ್ನೂ ಸೇರಿಸಲಾಗುತ್ತದೆ ಇಲ್ಲದಿದ್ದರೆ ನಾವು ಈ ಫಲಿತಾಂಶಗಳನ್ನು ಕಳೆಯಬಹುದು ನಾವು ಈಗ Ctan z dz ಅನ್ನು ಕಂಡು ಹಿಡಿಯುತ್ತೇವೆ ನಂತರ z ನ ಸಂಪೂರ್ಣ ಮೌಲ್ಯ z32 ಇಲ್ಲಿ ಈ ಇನ್ಟೆಗ್ರಲ್ ಫಾರ್ಮುಲಾಕ್ಕೆ ಹೊಂದಿಕೆಯಾಗುವ ಒಂದು ಇನ್ಟೆಗ್ರಾಂಟ್ ಹೊಂದಿದ್ದೇವೆ ಆದ್ದರಿಂದ ಛೇದದಲ್ಲಿ z1 ಇದೆ ಮತ್ತು ಇನ್ಟೆಗ್ರಲ್ f ನ ಏಕತ್ವಗಳನ್ನು z 1 z 1 ನಲ್ಲಿ ನೋಡಬೇಕು ನಮಗೆ ಇಂಟಿಗ್ರೆಂಟ್ನಲ್ಲಿ ಸಮಸ್ಯೆ ಇದೆ ಏಕೆಂದರೆ ಇದು ಯಾವುದೇ ಸನ್ನಿವೇಶದಲ್ಲಿ 0 ಯಾಗುತ್ತದೆ ಮತ್ತು 2 3π2 ಗೆ tan ಫಂಕ್ಷನ್ ಕಾರ್ಯವು ಅನಂತವಾಗುತ್ತದೆ ಈ ಎಲ್ಲಾ ಹಂತಗಳಲ್ಲಿ ಕಾರ್ಯವು ಡಿಫೆರೆಂಶಿಯೇಬಲ್ ಅಲ್ಲ ಅಥವಾ ಕಾರ್ಯವು ಆ ಹಂತಗಳಲ್ಲಿ ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಆದ್ದರಿಂದ ನಾವು ಈ ಬಿಂದುಗಳನ್ನು ಇನ್ಟೆಗ್ರಾಂಟ್ನ ಈ f ನ ಏಕತ್ವ ಬಿಂದುಗಳೆಂದು ಕರೆಯುತ್ತೇವೆ ಏಕೆಂದರೆಕಾರ್ಯವು ಎಲ್ಲಿ ಡಿಫೆರೆಂಶಿಯೇಬಲ್ ಅಲ್ಲ ಅಥವಾ ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಎಂಬುದನ್ನು ಗುರುತಿಸಬಹುದು ಇಲ್ಲದಿದ್ದರೆ ಕಾರ್ಯವು ಎಲ್ಲೆಡೆಯೂ ವಿಶ್ಲೇಷಣಾತ್ಮಕವಾಗಿದ್ದರೆ ಕೌಚಿ ಪ್ರಮೇಯವನ್ನು ಬಳಸಿದಾಗ ಮೌಲ್ಯವು 0 ಆಗಿರುತ್ತದೆ ಆದ್ದರಿಂದ ಈಗ ಪರಿಸ್ಥಿತಿ ಎಂದರೆ ಏಕತ್ವಗಳು 2 3π2 ಆಗಿದೆ ಏಕೆಂದರೆ ಇಲ್ಲಿ ಈ ವೃತ್ತದ ತ್ರಿಜ್ಯವು 32 ಆಗಿದೆ ಆದ್ದರಿಂದ ಈ ಎರಡು ಬಿಂದುಗಳು z 1 ಮತ್ತು z 1 ಮಾತ್ರ ಒಳಗೆ ಇವೆ ಉಳಿದ ಬಿಂದುಗಳು ಅಂದರೆ 2 ಅಲ್ಲಿ 3 ಕ್ಕಿಂತ ಹೆಚ್ಚಿದೆ ಆದುದರಿಂದ 3π2 ಡೊಮೈನ್ C ಯ ಹೊರಗಿದೆ ಆದ್ದರಿಂದ ಇಲ್ಲಿ 2 3π2ಅವುಗಳು ಡೊಮೇನ್ನಲ್ಲಿಲ್ಲ ಆದರೆ ಇಲ್ಲಿ z 1 ಮತ್ತು z 1 ಈ ಎರಡು ಬಿಂದುಗಳು C ವೃತ್ತದ ಒಳಗೆ ಇರುತ್ತವೆ ಮತ್ತು ಆದ್ದರಿಂದ ಅವುಗಳನ್ನು ಈಗ ಕಾರ್ಯವು ವಿಶ್ಲೇಷಣಾತ್ಮಕವಲ್ಲದ ಬಿಂದುವಾಗಿ ಪರಿಗಣಿಸಲಾಗುತ್ತದೆ ಈಗ ಇಲ್ಲಿ tan z ಅನ್ನು ಹೊಂದಿದ್ದೇವೆ ಇದನ್ನು tan z z1 ಹೀಗೆ ಬರೆಯಬಹುದು ಮತ್ತು ಪಾರ್ಷಿಯಲ್ ಫ್ರ್ಯಾಕ್ಷನ್ tan z 21 1z1 ಆಗಿದೆ ಮತ್ತು ಮೊದಲ 12 ಇನ್ಟೆಗ್ರಲ್ 12 integral 12Ctan z dz ಆಗಿದೆ ಮತ್ತು ಎರಡನೇ ಇನ್ಟೆಗ್ರಲ್ 12Ctan z z1dz ಆಗಿದೆ ಆದ್ದರಿಂದ ಈಗ ನಾವು ನಿಖರವಾಗಿ ಈ ಕೌಚಿ ಸಮಗ್ರ ಸೂತ್ರದ ರೂಪದಲ್ಲಿ ಹೊಂದಿದ್ದೇವೆ ಅಲ್ಲಿ ನಾವು ನೇರವಾಗಿ ಫಲಿತಾಂಶವನ್ನು ಅನ್ವಯಿಸಬಹುದು ಇದು fzz 1 ನಂತೆ ಮತ್ತು ಈ 1 ಇಲ್ಲಿ ವೃತ್ತದೊಳಗಿನ ಬಿಂದು ಮತ್ತು z 1 ಕೂಡ ವೃತ್ತದ ಒಳಗೆ ಇದೆ ಆದ್ದರಿಂದ ಇಲ್ಲಿ ನಾವು 2πi ಗಿಂತಲೂ ಅರ್ಧದಷ್ಟನ್ನು ಹೊಂದಿದ್ದೇವೆ ಮತ್ತು ಸೂತ್ರದಿಂದಾಗಿ 1 ಅನ್ನು ಮೌಲ್ಯಮಾಪನ ಮಾಡಬೇಕು ಆದ್ದರಿಂದ ಈ tan ಈ f ಆಗಿರಬೇಕು ಅರ್ಧ 2πi ಮತ್ತು tan ಅನ್ನು ಇಲ್ಲಿ 1 ನಲ್ಲಿ ಮೌಲ್ಯಮಾಪನ ಮಾಡಬೇಕು ಆದ್ದರಿಂದ 2πitan 1 ಈ ಇನ್ಟೆಗ್ರಲ್ ಉತ್ತರವಾಗಿದ್ದು ನಾವು ಕೌಚಿ ಸಮಗ್ರ ಸೂತ್ರವನ್ನು ಬಳಸಿ ಮೌಲ್ಯಮಾಪನ ಮಾಡಿದ್ದೇವೆ ಇಲ್ಲಿ ಇನ್ನೊಂದು ಇದೆ ವಿಶ್ಲೇಷಣಾತ್ಮಕ ಕಾರ್ಯಗಳ ಡರ್ವೇಟಿವ್ ಗಾಗಿ ಸೂತ್ರವು ಕೌಚಿ ಸಮಗ್ರ ಸೂತ್ರದಂತೆCauchy integral formula ನೋಡಿದಂತೆಯೇ ಇರುತ್ತದೆ ಆದ್ದರಿಂದ ಡೊಮೈನ್ D ನಲ್ಲಿ f ವಿಶ್ಲೇಷಣಾತ್ಮಕವಾಗಿದ್ದರೆ ಯಾವುದೇ ಹಂತದಲ್ಲಿ ಅದರ ಡರ್ವೆಟಿವ್ z z0 ಅನ್ನು ಇಲ್ಲಿ ಈ ಸೂತ್ರದಿಂದ ನೀಡಲಾಗಿದ್ದು fnz0 ನ್ನು ಲೈನ್ ಇನ್ಟೆಗ್ರಲ್ n 2πiCfz z0n1dz ಮೂಲಕ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಅದು ಒಂದು ಉತ್ತಮವಾದ ಅನ್ವಯಗಳನ್ನು ಹೊಂದಿದೆ ಮತ್ತು ಬಹಳ ಆಸಕ್ತಿದಾಯಕ ಸಂಗತಿಯೆಂದರೆ ಈ ಕಾರ್ಯದ ವಿಶ್ಲೇಷಣಾತ್ಮಕವಾದದ್ದು ನಾವು ಅಂತಹ ಕರ್ವ್ ಇನ್ಟೆಗ್ರಲ್ ಸಹಾಯದಿಂದ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಇಲ್ಲಿ C ಎಂಬುದು D ಯಲ್ಲಿ ಸರಳ ಕ್ಲೋಸ್ ಕರ್ವ್ ಆಗಿದ್ದು ಅದು z0 ಪಾಯಿಂಟ್ ಅನ್ನು ಒಳಗೊಂಡಿದೆ ಆದ್ದರಿಂದ ಇದು ಒಂದೇ ಸ್ಥಿತಿಯಾಗಿದೆ ಈ z0 ಪಾಯಿಂಟ್ ಅನ್ನು ಒಳಗೊಂಡ ಯಾವುದೇ C ಅನ್ನು ನಾವು ತೆಗೆದುಕೊಳ್ಳಬಹುದು ಮತ್ತು ಈ ಡೊಮೇನ್ D ನಲ್ಲಿ ಕಾರ್ಯವು ವಿಶ್ಲೇಷಣಾತ್ಮಕವಾಗಿದೆ ಅದು ನಮ್ಮಲ್ಲಿರುವ ಏಕೈಕ ಸ್ಥಿತಿಯಾಗಿದೆ ಆದ್ದರಿಂದ ಈ ಕೌಚಿ ಸಮಗ್ರ ಸೂತ್ರವನ್ನು ಬಳಸಿ ನಾವು ಮೇಲಿನ ಫಲಿತಾಂಶವನ್ನು ಅರಿತುಕೊಳ್ಳಬಹುದು ಆದ್ದರಿಂದ ಕೌಚಿ ಸಮಗ್ರ ಸೂತ್ರವು fz012πiCfz z0dz ಎಂದು ಹೇಳುತ್ತದೆ ಇಲ್ಲಿಂದ ನಾವು ಅದರ ಮೊದಲ ವ್ಯುತ್ಪನ್ನವನ್ನು ಪಡೆದುಕೊಳ್ಳಬಹುದು ಮತ್ತು ನಂತರ ಅದನ್ನು ಸಾಮಾನ್ಯೀಕರಿಸಬಹುದು ಆದ್ದರಿಂದ ಮೊದಲ ವ್ಯುತ್ಪನ್ನಕ್ಕಾಗಿ ನಾವು ಇಲ್ಲಿ ಹೆಚ್ಚಳವನ್ನು ಮಾಡೋಣ fz0z0 ಮತ್ತು ನಂತರ ನಾವು ವ್ಯತ್ಯಾಸದ ಮೂಲಭೂತ ಪ್ರಮೇಯವನ್ನು ಅನ್ವಯಿಸುವ ಆದ್ದರಿಂದ fz0z0 ನಿಂದ ಈ ಹೆಚ್ಚಳ z0 ಅನ್ನು ಮಾಡಿದ್ದೇವೆ ಆದ್ದರಿಂದ ಇದು 12πiCfz z0 z0dz ಆಗಿದೆ ಆದ್ದರಿಂದ ಇಲ್ಲಿ z0 ಬದಲಿಗೆ ನಾವು ಈಗz0z0 ಅನ್ನು ಮಾಡುತ್ತೇವೆ ಆದ್ದರಿಂದz z0 ಅನ್ನು z0 z0z0z0 ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಇದು ಈಗ fz0z0 ಫಲಿತಾಂಶವಾಗಿದೆ ಮತ್ತು ಈ ಇನ್ಟೆಗ್ರಲ್ ನಿಂದ ದ fz0z0 fz0 ವ್ಯತ್ಯಾಸವನ್ನು ನೋಡಬಹುದು ಈಗ 12πiCf1z z0 z0 1z z0dz ಅನ್ನು ನಾವು ಹೊಂದಬಹುದು ಈಗ ಸರಳೀಕರಿಸುವ 12πiCfzdzಅನ್ನು ಹೊಂದಲು ಈ ಎರಡನ್ನೂ ಸರಳೀಕರಿಸಬಹುದು ಈಗ ನಾವು ಮಿತಿಯನ್ನು fz0z0 fz0 fಎಂದು ತೆಗೆದುಕೊಳ್ಳುವ ಆದ್ದರಿಂದ ಈ ಮಿತಿಯನ್ನು ತೆಗೆದುಕೊಳ್ಳುವುದರಿಂದ ಈಗ ಇಲ್ಲಿ 12πiCfzz z02dz ಗಮನಿಸುತ್ತೇವೆ ಮತ್ತು ಈಗ ಎಲ್ಲವೂ z0 ನಿಂದ ಹೊರಗಿದೆ ಆದ್ದರಿಂದ f12πiCfzz z02dz ಎಂಬ ಡೆರ್ವಟಿವ್ ಸೂತ್ರವನ್ನು ಪಡೆದುಕೊಂಡಿದ್ದೇವೆ ಇದು ಮೊದಲ ಉತ್ಪನ್ನಕ್ಕೆ ಮಾತ್ರ ಮತ್ತು ನಂತರ ನಾವು ಇದೇ ರೀತಿಯಲ್ಲಿ ಮಾಡಬಹುದು ಉನ್ನತ ಆದೇಶದ ಉತ್ಪನ್ನಕ್ಕಾಗಿ ಕೌಚಿ ಸಮಗ್ರ ಸೂತ್ರವನ್ನು ಬಳಸಿಕೊಂಡು ಈ ಉತ್ಪನ್ನವನ್ನು ಇಂಟೆಗ್ರಲ್ ಪದಗಳಲ್ಲಿ ಹೇಗೆ ಬರೆಯಬಹುದು ಎಂದು ನಮಗೆ ತಿಳಿಯಿತು ಆದ್ದರಿಂದ ಈ z0 ಅನಿಯಂತ್ರಿತವಾಗಿರುವುದರಿಂದ ನಾವು ಕೇವಲ ಒಂದು ಅನಿಯಂತ್ರಿತ ಪಾಯಿಂಟ್ z 0 ಅನ್ನು ಆರಿಸಿದ್ದೇವೆ ಇತರ ಆದೇಶಗಳಿಗೆ f ನ ಡರ್ವೇಟಿವ್ D ಯಲ್ಲಿ ವಿಶ್ಲೇಷಣಾತ್ಮಕವಾಗಿರುತ್ತದೆ ಆದ್ದರಿಂದ ನಾವು f ವಿಶ್ಲೇಷಣಾತ್ಮಕವಾಗಿದ್ದರೆ ಡೊಮೇನ್ನಲ್ಲಿ ಯಾವುದೇ ಸಮಯದಲ್ಲಿ ನೋಡಬಹುದು ಆದ್ದರಿಂದ ಈ f ನ ಎಲ್ಲಾ ಆರ್ಡರ್ ಉತ್ಪನ್ನಗಳು f D ನಲ್ಲಿ ವಿಶ್ಲೇಷಣಾತ್ಮಕವಾಗಿರುತ್ತವೆ ಆದ್ದರಿಂದ ಸಂಕೀರ್ಣ ವೇರಿಯೇಬಲ್ಗಳ ಈ ಸಂಪರ್ಕದಲ್ಲಿ ಇದು ಬಹಳ ಆಸಕ್ತಿದಾಯಕ ಫಲಿತಾಂಶವಾಗಿದೆ D ನಂತರ ಅದರ ಎಲ್ಲಾ ಉತ್ಪನ್ನಗಳೂ ಸಹ ಆ ಡೊಮೇನ್ನಲ್ಲಿ ವಿಶ್ಲೇಷಣಾತ್ಮಕವಾಗಿರುತ್ತವೆ ಇದು ಉತ್ಪನ್ನವನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಎಂದು ನಾವು ನೋಡಿದ ಈ ಫಲಿತಾಂಶವನ್ನು ಸುಲಭವಾಗಿ ಸಾಬೀತುಪಡಿಸುತ್ತದೆ ಒಮ್ಮೆ ಈ f ವಿಶ್ಲೇಷಣಾತ್ಮಕ ಎಂದು ನಮಗೆ ತಿಳಿದಿದೆ ನಾವು ಈಗ ಈ ಉದಾಹರಣೆನೋಡುವ Ce2zz14dzಅನ್ನು ಮೌಲ್ಯಮಾಪನ ಮಾಡುತ್ತೇವೆ ಮತ್ತು ಇಲ್ಲಿ ಕರ್ವ್ z3 ಆಗಿದೆ ಆದ್ದರಿಂದ ಇದು ವೃತ್ತದ ಕೇಂದ್ರ 0 ಮತ್ತು ತ್ರಿಜ್ಯ 3 ಕೌಚಿ ಸಮಗ್ರ ಸೂತ್ರವು f3z03 ಎಂದು ಹೇಳುತ್ತದೆ ಆದ್ದರಿಂದ ಇದು ಇಲ್ಲಿ ನಿಖರವಾಗಿ z14 ಮತ್ತು ಇದು fz ಆಗಿದೆ ಆದ್ದರಿಂದ ಈ ಸೂತ್ರದೊಂದಿಗೆ ನಾವು ಈ ಇನ್ಟೆಗ್ರಲ್ ಗೆ ಸಂಪರ್ಕವನ್ನು ನೋಡುತ್ತೇವೆ ಮತ್ತು ಈಗ fze2z ತೆಗೆದುಕೊಳ್ಳುವ ಮೂಲಕ ಮುಂದುವರಿಯಬಹುದು ಮತ್ತು ಇದು ಮೂರನೇ ಉತ್ಪನ್ನವಾಗಿದೆ ಮತ್ತು z0ಹಂತದಲ್ಲಿ ಮೌಲ್ಯಮಾಪನ ಮಾಡುವುದರಿಂದ ನಾವು ಇದರ ಫಲಿತಾಂಶವನ್ನು ನಿಖರವಾಗಿ ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಇದು z z04 z0 1 ಮತ್ತು ನಾವು ಉತ್ಪನ್ನಗಳನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ fze2z z0 1 n3 ಮೊದಲ ಉತ್ಪನ್ನವು 2e2z ಆಗಿದೆ ನಾವು ಅದರ ಉತ್ಪನ್ನವನ್ನು 1 ಅಂದರೆ 2e2 ನಲ್ಲಿ ಮೌಲ್ಯಮಾಪನ ಮಾಡದರೆ ಎರಡನೇ ಉತ್ಪನ್ನವನ್ನು ಪಡೆಯುತ್ತೇವೆ 4e2ಅನ್ನು ಮೌಲ್ಯಮಾಪನ ಮಾಡಿದರೆ ಮೂರನೇ ಉತ್ಪನ್ನವನ್ನು 8e2 ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಇಲ್ಲಿ ಈ ಇಂಟೆಗ್ರಲ್ ಮೌಲ್ಯದ ಅವಶ್ಯಕತೆ ಇದೆ ಮತ್ತು ಇದು ಮೂರನೆಯ ಉತ್ಪನ್ನ 3 2πiCe2zz14dz ಸಮಾನವಾಗಿರುತ್ತದೆ ಇದು ಇಂಟೆಗ್ರಲ್ ನ ಮೌಲ್ಯ 2πi ಅನ್ನು ಎಡಬದಿಗೆ ತಂದರೆ ಇನ್ಟೆಗ್ರಲ್ ಮೌಲ್ಯವನ್ನು 8πi3e2 ನಂತೆ ಪಡೆಯುತ್ತಿದ್ದೇವೆ ಆದ್ದರಿಂದ ಇದು ಕೌಚಿ ಸಮಗ್ರ ಸೂತ್ರದ ನೇರ ಅನ್ವಯವಾಗಿದ್ದು ಅಂತಹ ಇಂಟೆಗ್ರಲ್ ವ್ಯಾಲ್ಯುನ್ನು ನಾವು ಪಡೆಯಬಹುದು ಇನ್ನೊಂದು ಉದಾಹರಣೆ ಅಲ್ಲಿ Ceztz21dz ಅನ್ನು ಮೌಲ್ಯಮಾಪನ ಮಾಡುತ್ತೇವೆ ಮತ್ತು ಇಲ್ಲಿ ವೃತ್ತವನ್ನು ಸಂಪೂರ್ಣ ಮೌಲ್ಯದಿಂದ ನೀಡಲಾಗುತ್ತದೆz3 ಆದ್ದರಿಂದ ಮತ್ತೊಮ್ಮೆ ಒಂದು ವೃತ್ತ ಕೇಂದ್ರ 0 ಮತ್ತು ತ್ರಿಜ್ಯ 3 ನ್ನು ಹೊಂದಿದ್ದೇವೆ ಹಾಗಾಗಿ ನಾವು ಇಲ್ಲಿ ಏಕತ್ವವನ್ನು ನೋಡಿದರೆಇಲ್ಲಿ z21zi ಇದೆ zi z i ದಲ್ಲಿ ಏಕತ್ವ ಇದೆ ಈ ಎರಡು ಪಾಯಿಂಟ್ ನಲ್ಲಿ ಕಾರ್ಯವು ಪ್ರೋಬ್ಲೆಮಟಿಕ್ ಆಗಿದೆ ಆದ್ದರಿಂದ ನಾವು ಹಿಂದಿನ ಉದಾಹರಣೆಯೊಂದರಲ್ಲಿ ಮಾಡಿದಂತೆ ಈಗ ಇದನ್ನು ಭಾಗಶಃ ಭಾಗವಾಗಿ ಬರೆಯುತ್ತೇವೆ ನಾವು Cezt2i1z i 1zidt ಅನ್ನು ಹೊಂದಿದ್ದೇವೆ ಎರಡರಲ್ಲೂ ನಾವು ಕೌಚಿ ಸಮಗ್ರ ಸೂತ್ರವನ್ನು ಬಳಸಬಹುದು ಇಲ್ಲಿ z0i ಮತ್ತು ಇಲ್ಲಿ z0 i ಆದ್ದರಿಂದ ಎರಡರಲ್ಲೂ ನಾವು ಕೌಚಿ ಸಮಗ್ರ ಸೂತ್ರವನ್ನು ಬಳಸಬಹುದು ಮತ್ತು ಅದು ಮೌಲ್ಯವು 12i2πieit e it ಎಂದು ಹೇಳುತ್ತದೆ ಆದ್ದರಿಂದ ಮೇಲಿನ ಸೂತ್ರವನ್ನು ಪಡೆದುಕೊಂಡಿದ್ದೇವೆ ಇದನ್ನು ಸೈನ್ ಫಂಕ್ಷನ್ ಪದದಲ್ಲೂ ಬರೆಯಬಹುದು ಆದ್ದರಿಂದ 2πi ಮತ್ತು 12ieit e it ಅನ್ನು sin t ಎಂದು ಬರೆಯಬಹುದು ಆದ್ದರಿಂದ ಈ 2πisin t ಅನ್ನು ಪಡೆಯಲು ಈ ಸೂತ್ರವನ್ನು ಇನ್ಟೆಗ್ರಲ್ ಫಾರ್ಮುಲಾ ವನ್ನು ಅನ್ವಯಿಸಬಹುದು ಇನ್ನೊಂದು ವಿಧಾನವೆಂದರೆ ಈ 2 ಪಾಯಿಂಟ್ಗಳನ್ನು ಒಳಗೊಂಡ ಇನ್ನೂ ಎರಡು ವಲಯಗಳನ್ನು ತೆಗೆದುಕೊಳ್ಳಬಹುದು ಅದು zi z i ಆದ್ದರಿಂದ ಅದನ್ನು C1 ಎಂದು ಕರೆಯೋಣ ಮತ್ತು ಇನ್ನೊಂದು ಕರ್ವ್ ಅನ್ನು ನಾವು C2 ಎಂದು ಕರೆಯಬಹುದು ಆದ್ದರಿಂದ ಈ ಎರಡು ವಕ್ರಾಕೃತಿಗಳು C1 ಮತ್ತು C2 ಮತ್ತು ಹೊರಭಾಗವನ್ನು C1 ಎಂದು ನೀಡಲಾಗಿದೆ ಆದ್ದರಿಂದ ನಾವು ಈ 2 ಸಮಸ್ಯಾತ್ಮಕ ಬಿಂದುಗಳನ್ನು ಸುತ್ತುವರಿದಿರುವ C1 ಮತ್ತು C2 ವಲಯಗಳನ್ನು ಚಿತ್ರಿಸಿದ್ದೇವೆ ಮತ್ತು ನಂತರ ಈ ವಿಸ್ತರಣೆಯನ್ನು ಬಳಸಿ ಗುಣಿತ ಸಂಪರ್ಕಿತ ಡೊಮೇನ್ C ಗೆ ಬರೆಯಬಹುದು ನೀಡಲಾದ ಇನ್ಟೆಗ್ರಲ್ f ಸಂಪೂರ್ಣ ಇನ್ಟೆಗ್ರಂಟ್ ಆಗಿದೆ ಹಾಗಾಗಿ C ಮೇಲೆ ಈ ಇನ್ಟೆಗ್ರಲ್ C1 ನೊಂದಿಗೆ C2 ಕೂಡಿಸಲಾಗಿದೆ ಮತ್ತು ಈಗ ಈ ಸೆಟ್ಟಿಂಗ್ ಅನ್ನು ಮಾಡುವುದರ ಮೇಲೆ ಇನ್ಟೆಗ್ರಲ್ ಅಗಿರುತ್ತದೆ ಹಾಗಾಗಿ C1 ಮೇಲೆಮಾಡಿದಾಗ z i ತೆಗೆದುಕೊಳ್ಳುತ್ತೇನೆ ಮತ್ತು ಉಳಿದವುಗಳನ್ನು eztzi ಬರೆಯುತ್ತೇನೆ ಏಕೆಂದರೆ ಅಂಶವು ವಿಶ್ಲೇಷಣಾತ್ಮಕವಾಗಿದೆ ಮತ್ತು ಇಲ್ಲಿ ನಿಖರವಾಗಿ ಕೌಚಿ ಇಂಟೆಗ್ರಲ್ ಹೊಂದಿಕೊಳ್ಳುತ್ತದೆ C2 ನ ಮೇಲೆ ಇನ್ಟೆಗ್ರಲ್ ಮಾಡಿದಾಗ ನಾನು ಈಗ eztz i ಅನ್ನು ಕಾರ್ಯವಾಗಿ ತೆಗೆದುಕೊಳ್ಳುತ್ತೇನೆ ಅದು ವಿಶ್ಲೇಷಣಾತ್ಮಕವಾಗಿದೆ ಮತ್ತು ಇಲ್ಲಿ ಇದನ್ನು ಮಾಡುತ್ತೇನೆ zi ತದನಂತರ ನಾನು ಇಲ್ಲಿ dz ಅನ್ನು ಹೊಂದಿದ್ದೇನೆ ಇದು ಇನ್ನೊಂದು ವಿಧಾನವಾಗಿದೆ ಇದು ವಿಧಾನ 2 ಉದಾಹರಣೆಗೆ ಭಾಗಶಃ ಭಿನ್ನರಾಶಿಗಳನ್ನು ನಾವು ನೀಡಿದ ಇನ್ಟೆಗ್ರಲ್ eztziz i ರೂಪದಲ್ಲಿ ಬರೆಯಬಹುದು ಮತ್ತು ಎರಡನೇ ವಕ್ರರೇಖೆಯಲ್ಲಿ ನಾವು eztz izi ಅನ್ನು ಬಳಸಬಹುದು ಆದ್ದರಿಂದ ಇದು ಮಲ್ಟಿಪ್ಲಿ ಕನೆಕ್ಟೆಡ್ ಡೊಮೇನ್ ಆಗಿದೆ ನಾವು ಇಂಟೆಗ್ರಲ್ ಸೂತ್ರವನ್ನು ನೋಡಿದ್ದೇವೆ ಮತ್ತು ಆ ಕಲ್ಪನೆಯನ್ನು ನಾವು ಇಲ್ಲಿ ಅನ್ವಯಿಸಿದ್ದೇವೆ ಹಾಗಾದರೆ ಮೊದಲ ಸಂದರ್ಭದಲ್ಲಿ ಇದು 2πi ಮತ್ತು eit2ie it 2isin t ಆಗಿದೆ ಆದ್ದರಿಂದ eit2ie it 2isin t ಆದ್ದರಿಂದ ನಾವು ಈ ಭಾಗಶಃ ಭಿನ್ನರಾಶಿಯನ್ನು ಮಾಡುವುದನ್ನು ತಪ್ಪಿಸಬಹುದಾದ ಇನ್ನೊಂದು ವಿಧಾನವಾಗಿದೆ ಆದ್ದರಿಂದ ನೇರವಾಗಿ ನಾವು ಭಾಗಶಃ ಭಿನ್ನರಾಶಿಯನ್ನು ಲೆಕ್ಕಿಸದೆ ಈ ಭಾಗಶಃ ಭಾಗವನ್ನು ನಾವು ಕೌಚಿ ಸಮಗ್ರ ಸೂತ್ರವನ್ನು ಬಳಸಿ ಲೆಕ್ಕಾಚಾರ ಮಾಡಬಹುದು Cz z 63dz ಅನ್ನು ಹೊಂದಿರುವ ಇನ್ನೊಂದು ಉದಾಹರಣೆ ನೋಡುವ ಆದ್ದರಿಂದ ಇಲ್ಲಿ ಅದು Cz z 63dz ಮತ್ತು ನಾವು ನಿಖರವಾಗಿ ಕೌಚಿ ಸಮಗ್ರ ಸೂತ್ರವನ್ನು ಅನ್ವಯಿಸುತ್ತೇವೆ ಇದು ಉತ್ಪನ್ನಗಳಿಗೆderivatives ವಿಸ್ತರಣೆಯಾಗಿದೆ ಆದ್ದರಿಂದ z06 ಮತ್ತು n2 ಇಲ್ಲಿ ನಾವು ನಿಖರವಾಗಿ 3 ಅನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಇದು ಕೌಚಿ ಸಮಗ್ರ ಸೂತ್ರವಾಗಿತ್ತುCauchy integral formula ಇಲ್ಲಿ 213 ಇದು 2 ಆಗಿದ್ದರೆ ಉತ್ಪನ್ನವು ಎರಡನೇ ಉತ್ಪನ್ನವಾಗಿದೆsecond derivative ಆದ್ದರಿಂದ ಇದು ನಾವು ಕೊಟ್ಟಿರುವ ಇನ್ಟೆಗ್ರಲ್ ಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ ನಾವು ಎರಡನೇ ಕ್ರಮಾಂಕದ ಉತ್ಪನ್ನದ ಈ ಗಣನೆಯೊಂದಿಗೆ ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಇಲ್ಲಿ fz6z cos z ಅನ್ನು ಲೆಕ್ಕ ಹಾಕಿದ್ದೇವೆ ಮತ್ತು ಎರಡನೇ ದರ್ವೇಟಿವ್ ಲೆಕ್ಕಾಚಾರಕ್ಕೆ ಮತ್ತೊಮ್ಮೆ ಈ ಲೆಕ್ಕಾಚಾರಗಳನ್ನು ಮಾಡಬಹುದು ಮತ್ತು ನಾವು ಇದನ್ನು 6 ನಲ್ಲಿ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಮೌಲ್ಯ 2116 ಆಗಿರುವುದರಿಂದ ಇಲ್ಲಿ ನಾವು 2116 ಬರೆದರೆ ಕೌಚಿ ಇಂಟಿಗ್ರಾಲ್ನ ಈ ಉತ್ಪನ್ನ ಸೂತ್ರವನ್ನು ಬಳಸಿ ಕೊಟ್ಟಿರುವ ಇನ್ಟೆಗ್ರಲ್ ಮೌಲ್ಯ ಆಗಿದೆ ಕೊನೆಯ ಉದಾಹರಣೆ ಮತ್ತು ಇದು10ನಲ್ಲಿ ಕೇಂದ್ರದೊಂದಿಗೆ ಇರುತ್ತದೆ ಮತ್ತು ನಂತರ ತ್ರಿಜ್ಯವು 1 ಆದ್ದರಿಂದ ಇಲ್ಲಿ ನಾವು ಮತ್ತೊಮ್ಮೆ z ± 1 ಆದ್ದರಿಂದ 1 ಈ ವೃತ್ತದ ಹೊರಭಾಗವು ಕೇಂದ್ರ 1 ಮತ್ತು ನಂತರ ತ್ರಿಜ್ಯ 1 ಆದ್ದರಿಂದ ಕೇವಲ z 1 ಅನ್ನು ಹೊಂದಿದ್ದೇವೆ ಅದು ಇದರೊಳಗೆ ಬರುತ್ತಿದೆ z 1 ಹೊರಗಿದೆ ಆದ್ದರಿಂದ ಚಿತ್ರದಲ್ಲಿ ಇಲ್ಲ ಮೊದಲ ವಿಧಾನವೆಂದರೆ ನಾವು ಮತ್ತೆ ಭಾಗಶಃ ಭಿನ್ನರಾಶಿಗಳಾಗಿ ವಿಭಜಿಸಬಹುದು ಮತ್ತು ನಂತರ ಪ್ರತಿ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಬಹುದು ವಾಸ್ತವವಾಗಿ ನಾವು ಇಲ್ಲಿ z1 ಅನ್ನು ಹೊಂದಿರುವ ಎರಡನೇ ಅವಿಭಾಜ್ಯವಾಗಿದೆ ಆದ್ದರಿಂದ ಇಲ್ಲಿ ಸಂಯೋಜಕವು ವಿಶ್ಲೇಷಣಾತ್ಮಕವಾಗಿದೆ ಏಕೆಂದರೆ z 1 ಡೊಮೇನ್ನ ಹೊರಗಿದೆ ಆದ್ದರಿಂದ ಇಲ್ಲಿ ಇದು ವಿಶ್ಲೇಷಣಾತ್ಮಕವಾಗಿದೆ C ಮತ್ತು ಒಳಗಿನ C ಮೇಲೆ ವಿಶ್ಲೇಷಣಾತ್ಮಕವಾಗಿದೆ ಆದ್ದರಿಂದ ಇದು ವಿಶ್ಲೇಷಣಾತ್ಮಕ ಮತ್ತು ಕೌಚಿ ಸಮಗ್ರ ಪ್ರಮೇಯವನ್ನು ಇಲ್ಲಿ ಬಳಸಬೇಕು ಮತ್ತು ಮೊದಲನೆಯದನ್ನು ನಾವು ಕೌಚಿ ಸಮಗ್ರ ಸೂತ್ರವನ್ನು ಬಳಸಿದ್ದೇವೆ ಮತ್ತು ಎರಡನೆಯದನ್ನು ನಾವು ಕೌಚಿ ಪ್ರಮೇಯವನ್ನು ಬಳಸಬಹುದು ಇದು 122πi310 ಮತ್ತು ಒಟ್ಟು ಉತ್ತರ 2πi ಆಗಿದೆ ಅಥವಾ ಇನ್ನೊಂದು ವಿಧಾನ ಅಥವಾ ಎರಡನೆಯ ವಿಧಾನವೆಂದರೆ ನಾವು ಕೊಟ್ಟಿರುವ ಸಮಗ್ರತೆಯನ್ನು C 3z2zz1z 1dz ಎಂದು ಬರೆಯಬಹುದು ನಾವು ಇದನ್ನು ಈಗ ಸಮಗ್ರವಾಗಿ ಪರಿಗಣಿಸಿದರೆ ಇದು 3z2zz1z 1 ಆಗಿರುತ್ತದೆ ಏಕೆಂದರೆ 3z2zz1 ಈಗ ನಮ್ಮ ಡೊಮೇನ್ನಲ್ಲಿ ವಿಶ್ಲೇಷಣಾತ್ಮಕವಾಗಿದೆ ಆದ್ದರಿಂದ ನಾವು 2πi ಸೂತ್ರವನ್ನು ನಿಖರವಾಗಿ ಅನ್ವಯಿಸಬಹುದು ಮತ್ತು ಇದನ್ನು z 1 ರ ಮೇಲೆ ಮೌಲ್ಯಮಾಪನ ಮಾಡಬೇಕು ಇಲ್ಲಿ 2πi424πi ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ ಭಾಗಶಃ ಭಿನ್ನರಾಶಿಯನ್ನು ಅನಗತ್ಯವಾಗಿ ಮಾಡಬೇಕಾದ ಇನ್ನೊಂದು ವಿಧಾನವಾಗಿರಬಹುದು ನಾವು ಕೇವಲ ನಮ್ಮ ಸಮಗ್ರತೆಯನ್ನು ಪುನಃ ಬರೆಯಬಹುದು ಇದರಿಂದ ಸಂಖ್ಯಾವಾಚಕ ಎಲ್ಲವೂ ವಿಶ್ಲೇಷಣಾತ್ಮಕವಾಗಿರುತ್ತದೆ ಮತ್ತು ಈ z 1 ಸಮಸ್ಯಾತ್ಮಕವಾದ ಪಾಯಿಂಟ್ ಆದ್ದರಿಂದ ನಾವು z 1 ರಿಂದ ಭಾಗಿಸಿದ್ದೇವೆ ಮತ್ತು ನಾವು ಇದನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಇಲ್ಲಿ ನಾವು ಉಲ್ಲೇಖಗಳನ್ನು ಹೊಂದಿದ್ದೇವೆ ಅದನ್ನು ಉಪನ್ಯಾಸವನ್ನು ತಯಾರಿಸಲು ಬಳಸಲಾಗುತ್ತದೆ ಈಗ ಮುಕ್ತಾಯಗೊಳಿಸಲು ಆದ್ದರಿಂದ ನಾವು ಕೌಚಿ ಸಮಗ್ರ ಸೂತ್ರದ ಬಗ್ಗೆ ಕಲಿತಿದ್ದೇವೆ ಇದು ಸಮಗ್ರತೆಯನ್ನು ಮೌಲ್ಯಮಾಪನ ಮಾಡಲು ತುಂಬಾ ಉಪಯುಕ್ತವಾಗಿದೆ ಮತ್ತು ನಾವು ಇದರ ಸೂತ್ರವನ್ನು ನೋಡಿದ್ದೇವೆ ಇದು ನಿಖರವಾಗಿ ಈ ರೀತಿಯ ವಿಸ್ತರಣೆಯಾಗಿದೆ ಅಥವಾ ಇದು ನಿರ್ದಿಷ್ಟ ಪ್ರಕರಣ ಎಂದು ಹೇಳಬಹುದು n 0 ಅನ್ನು ಹಾಕಿದಾಗ n 1 ಮತ್ತು ಈ ಸೂತ್ರವನ್ನು ನಿಖರವಾಗಿ ಪಡೆಯುತ್ತಿದ್ದೇವೆ ಆದ್ದರಿಂದ ಇದು ಈ ಹೆಚ್ಚು ಸಾಮಾನ್ಯ ಉತ್ಪನ್ನ ಸೂತ್ರದ ಒಂದು ನಿರ್ದಿಷ್ಟ ಪ್ರಕರಣವಾಗಿದೆ ಮತ್ತು ಇಲ್ಲಿ ನಾವು ಇದನ್ನು ಕೌಚಿ ಸಮಗ್ರ ಸೂತ್ರ ಎಂದು ಕರೆಯುತ್ತೇವೆ ಕೌಚಿ ಸಮಗ್ರ ಪ್ರಮೇಯವು ಅವಿಭಾಜ್ಯ 0 ಆಗಿದ್ದಾಗ ಮತ್ತು ಸಮಗ್ರವು ವಿಶ್ಲೇಷಣಾತ್ಮಕವಾಗಿರಬೇಕು